ಈ ಎಲೆ ತನ್ನ ಪ್ರಯಾಣದ ಅಂತ್ಯವನ್ನು ತಲುಪಿದೆ ಇದನ್ನು ನಂಬಿ ಅಥವಾ ಬಿಡಿ ನಿಮ್ಮ ಜೊತೆಗಿನ ಪ್ರಯಾಣವು ಸಹ ಕೊನೆಗೊಳ್ಳುತ್ತಿದೆ ನೀವು ಈ ಉಪನ್ಯಾಸಗಳನ್ನು ಆನ್ಲೈನ್ನಲ್ಲಿ ಕೇಳುತ್ತಿರುವಿರಿ ಮತ್ತು ವಿನ್ಯಾಸ ಚಿಂತನೆಯ ಕುರಿತು ಇನ್ನಷ್ಟು ತಿಳಿದುಕೊಳ್ಳುತ್ತಿರುವುದು 4 ವಾರಗಳಿಗಿಂತ ಹೆಚ್ಚು ಮೊದಲಿಗೆ ಈ ಉಪನ್ಯಾಸಗಳನ್ನು ಕೇಳಲು ನಿಮ್ಮ ಸಮಯವನ್ನು ಕಳೆದಿದ್ದಕ್ಕಾಗಿ ನಾನು ನಿಮಗೆ ಧನ್ಯವಾದ ಹೇಳಲು ಬಯಸುತ್ತೇನೆ ನಿಮಗಾಗಿ ಈ ವೀಡಿಯೊಗಳನ್ನು ಒಟ್ಟಿಗೆ ಸೇರಿಸುವುದರಲ್ಲಿ ನನಗೆ ತುಂಬಾ ಸಂತೋಷವಾಗಿದೆ ನೀವು ಇದನ್ನು ಕೇಳುವುದು ನಮ್ಮ ಕಾರ್ಯಾಗಾರಗಳನ್ನು ಉಪನ್ಯಾಸಗಳನ್ನು ವೀಕ್ಷಿಸುವುದು ಕಥೆಗಳನ್ನು ಕೇಳುವುದು ನೀವು ಒಂದು ರೀತಿಯ ಮೋಜನ್ನು ಸಹ ಹೊಂದಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನಿಜ ಜೀವನದಲ್ಲಿ ನೀವು ಅವುಗಳನ್ನು ಅನ್ವಯಿಸುತ್ತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಏಕೆಂದರೆ ಈ ತತ್ವಗಳು ಕಾರ್ಯರೂಪಕ್ಕೆ ಬಂದಾಗ ಉತ್ತಮವಾಗಿರುತ್ತದೆ ನಮ್ಮ ಪ್ರಯಾಣವು ಅಂತ್ಯಗೊಳ್ಳಬೇಕಾಗಿಲ್ಲ ನಾವು ಅದನ್ನು ಹೆಚ್ಚಿಸಲು ಪ್ರಯತ್ನಿಸಬಹುದು ಹೌದು ನೀವು ನನ್ನನ್ನು ಸರಿಯಾಗಿ ಕೇಳಿದ್ದೀರಿ ನೀವು ನಿಜವಾಗಿಯೂ ಮುಖಾಮುಖಿಯಾಗಿ ಬರಬಹುದು ನಾವು ಒಟ್ಟಿಗೆ ಕಾರ್ಯಾಗಾರವನ್ನು ನಡೆಸಬಹುದು ನೀವು ಈ ಕಾರ್ಯಾಗಾರದ ಭಾಗವಾಗಲು ಏಕೆ ಬಯಸುತ್ತೀರಿ ಮತ್ತು ಅದನ್ನು ಪರಿಹರಿಸಲು ನಿಜವಾಗಿಯೂ ಏಕೆ ಬಯಸುತ್ತೀರಿ ಎಂಬುದರ ಕುರಿತು ನಿಮ್ಮ ಪ್ರೇರಣೆಯೊಂದಿಗೆ ನಮೂದನೆಯನ್ನು ಕಳುಹಿಸುವುದು ನೀವು ಮಾಡಬೇಕಾಗಿರುವುದು ಇದನ್ನು ಸುಮಾರು 300 ರಿಂದ 350 ಪದಗಳಲ್ಲಿ ಬರೆದು ಮತ್ತು ಒಂದು ಅಥವಾ ಎರಡನ್ನು ಚಿತ್ರಗಳನ್ನು ಸೇರಿಸಬಹುದು ಮತ್ತು ನಾವು ಇಷ್ಟಪಟ್ಟರೆ ಮತ್ತು ನೀವು ಅದೃಷ್ಟವಂತರಾಗಿದ್ದರೆ ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ ಮತ್ತು ನಾವು ಒಟ್ಟಿಗೆ ಕುಳಿತು ನಿಮ್ಮ ಯೋಜನೆಯಲ್ಲಿ ಕೆಲಸ ಮಾಡಬಹುದು ಮತ್ತು ಅದನ್ನು ಉತ್ತಮಗೊಳಿಸಬಹುದು ವಿನ್ಯಾಸದ ಆಲೋಚನೆಯನ್ನು ಅನ್ವಯಿಸುವ ಮೂಲಕ ಪ್ರಕ್ರಿಯೆಯಲ್ಲಿ ಯಾರಿಗಾದರೂ ಸಹಾಯ ಮಾಡಿ ಹಾಗಾಗಿ ನಿಮ್ಮ ನಮೂದನೆಗಳ ಮೂಲಕ ಮತ್ತು ವೈಯಕ್ತಿಕವಾಗಿ ನಿಮ್ಮನ್ನು ನೋಡಲು ನಾನು ಆಶಿಸುತ್ತೇನೆ ನಿಮಗೆ ತುಂಬಾ ಒಳ್ಳೆಯದಾಗಲಿ ಸರಿ ಧನ್ಯವಾದಗಳು ಬೈ